ಆದ್ದರಿಂದ ನಾವು ಮುಂದೆ ಏನು ಮಾಡಬೇಕೆಂದರೆ ನಾವು 2 ಡಿ ಪ್ರಕರಣಕ್ಕೆ ಹೋಗುತ್ತೇವೆ ಮತ್ತು ನಾವು 2ಡಿ ಯಲ್ಲಿ ಸಾಕಷ್ಟು ಸಮಯವನ್ನು ತೆಗೆದುಕೊಳುತ್ತೇವೆ ಏಕೆಂದರೆ ನಾವು ಪ್ರಾರಂಭಿಸಿದ ಚದುರುವಿಕೆ ಸಮಸ್ಯೆ 2ಡಿ ಸಮಸ್ಯೆಯಾಗಿದೆ ಆದ್ದರಿಂದ ನಾವು ಈ ಗ್ರೀನ್ನ ಕಾರ್ಯವನ್ನು ಸರಿಯಾಗಿ ಬಳಸುತ್ತೇವೆ ಮತ್ತು ಆದ್ದರಿಂದ ನಾವು 2ಡಿ ಗ್ರೀನ್ನ ಕಾರ್ಯಕ್ಕೆ ಸರಿಯಾಗಿ ಹೋಗೋಣ ನೀವೆಲ್ಲರೂ ಈಗಾಗಲೇ ಪರಿಚಿತವಾಗಿರುವ ತರಂಗ ಸಮೀಕರಣವನ್ನು ಈಗ ನೋಡೋಣ ಏಕೆಂದರೆ ನೀವು ಇದನ್ನು ಒಮ್ಮೆ ಅಥವಾ ಎರಡು ಬಾರಿ ನೋಡಿದ್ದೀರಿ ಇದು ನಾವು ಸರಿಯಾಗಿ ಬರೆದ ತರಂಗ ಸಮೀಕರಣ ನಾವು ಇದನ್ನು ಹೇಗೆ ತಲುಪಿದ್ದೇವೆ ನಾವು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಸರಿಯಾಗಿ ತೆಗೆದುಕೊಂಡಿದ್ದೇವೆ ಮತ್ತು ಕೆಲವು ಸರಳಗೊಳಿಸುವ ಊಹೆಗಳನ್ನು ಮಾಡಿದ್ದೇವೆ ಅವರು ಏನು ಉದಾಹರಣೆಗೆ ನಾನು ಟಿಎಂ ಧ್ರುವೀಕರಣ 2ಡಿ ಸಮಸ್ಯೆ ನಾನು ಮಾಡಿದ ಎಲ್ಲ ಊಹೆಗಳನ್ನು ಪರಿಗಣಿಸಿದ್ದೇನೆ ಮತ್ತು ನಾನು ಅದನ್ನು ವೇರಿಯೇಬಲ್ ವಿಷಯದಲ್ಲಿ ಬರೆದಿದ್ದೇನೆ ಹಿಂದಿನ ಮಾಡ್ಯೂಲ್ನಿಂದ ನನ್ನ ಆಗಿತ್ತು ಆದ್ದರಿಂದ ಈ ಸಮೀಕರಣವು ನಮಗೆ ತಿಳಿದಿದೆ ಗ್ರೀನ್ನ ಕಾರ್ಯದ ವ್ಯಾಖ್ಯಾನದೊಂದಿಗೆ ನಮಗೆ ಪರಿಚಯವಿತ್ತು ನಾವು ಈ ರೀತಿಯ ಸಂಬಂಧವನ್ನು ಬಳಸಿದ್ದೇವೆ ಆದ್ದರಿಂದ ಮತ್ತೆ ಆದ್ದರಿಂದ ಇದು ನಿಮ್ಮೆಲ್ಲರಿಗೂ ಹೆಚ್ಚಾಗಿ ಪರಿಷ್ಕರಣೆಯಾಗಿದೆ ಗ್ರೀನ್ನ ಕಾರ್ಯದ ಸಿದ್ಧಾಂತವನ್ನು ಬಳಸಲು ನಾನು ಬಯಸಿದರೆ ನಾನು ಈ ಜಿ ಅನ್ನು ಒಮ್ಮೆ ಲೆಕ್ಕ ಹಾಕುತ್ತೇನೆ ಮತ್ತು ನಂತರ ಅದನ್ನು ನನಗೆ ನೀಡಿದ ಯಾವುದೇ ಎಫ್ ಗೆ ಬಳಸುತ್ತೇನೆ ಅದು ಗ್ರೀನ್ನ ಕಾರ್ಯದ ಕಲ್ಪನೆ ಆದ್ದರಿಂದ ಈ ಸಮೀಕರಣವನ್ನು ಇಲ್ಲಿ ಲೆಕ್ಕಹಾಕುವುದು ಅಥವಾ ಪರಿಹರಿಸುವುದು ಮೊದಲ ಹಂತವಾಗಿದೆ ಹಿಂದಿನ ಕೆಲವು ಸ್ಲೈಡ್ಗಳಿಂದ ಮತ್ತೆ ಪುನರಾವರ್ತಿಸಿ ಈ ಸಮೀಕರಣಗಳ ಸೂತ್ರವಿಧಾನ 1 ಮತ್ತು 2 ಎಂದು ಹೇಳುತ್ತದೆ ನಾನು ಏನು ಪ್ರಾರಂಭಿಸಬೇಕು ನೆನಪಿಡಿ ಉದ್ದೇಶವು ಜಿ ಮತ್ತು ಎಫ್ ಪರಿಭಾಷೆಯಲ್ಲಿದೆ ಅದಕ್ಕಾಗಿ ನಾನು ಜಿ ಅನ್ನು ಬಯಸುತ್ತೇನೆ ಆದ್ದರಿಂದ 1 ಮತ್ತು 2 ಸಮೀಕರಣದ ನಾನು ಏನು ಪ್ರಾರಂಭಿಸಬೇಕು ವಿದ್ಯಾರ್ಥಿ 2 2 ಯಾವುದರಿಂದ ಗುಣಿಸಿದಾಗ ಸರಿ ಹಾಗಾಗಿ ನಾನು ಈ ವ್ಯಕ್ತಿಯನ್ನು ಸ್ವೀಕರಿಸಿಕೊಳ್ಳುತ್ತೇನೆ ಇದರಿಂದ ಗುಣಿಸಿದಾಗ ತದನಂತರ ಸಂಯೋಜಿಸಿ ಅವಿಭಾಜ್ಯ ನಿರ್ದೇಶಾಂಕಗಳಿಗೆ ಸಂಬಂಧಿಸಿದಂತೆ ಎರಡೂ ಬದಿಗಳನ್ನು ಸರಿಯಾಗಿ ಸಂಯೋಜಿಸಿ ಆದ್ದರಿಂದ ನಾನು ಅವಿಭಾಜ್ಯ ನಿರ್ದೇಶಾಂಕಗಳಿಂದ ಗುಣಿಸುತ್ತಿರುವುದರಿಂದ ನಾನು ಇದನ್ನು ಮತ್ತೊಮ್ಮೆ ಬರೆಯುತ್ತೇನೆ ಆದ್ದರಿಂದ ಒಳಗೆ ಹೋಗುತ್ತದೆ ಏಕೆಂದರೆ ಆಪರೇಟರ್ ಅನಿರ್ದಿಷ್ಟ ನಿರ್ದೇಶಾಂಕಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ತದನಂತರ ಮುಂದಿನ ಹಂತವು ಸಂಯೋಜಿಸಲ್ಪಟ್ಟಿದೆ ಮತ್ತು ನಾನು ಅದನ್ನು ಸಂಯೋಜಿಸಿದಾಗ ಅದು ಸಮೀಕರಣ 1 ರಂತೆ ಕಾಣುತ್ತದೆ ಮತ್ತು ಅದರಿಂದ ನಾನು ನನ್ನ ಎಂದು ತೀರ್ಮಾನಿಸಿದೆ ಇದನ್ನು ಕರೆಯಲಾಗುತ್ತದೆ dv ಅಥವಾ dr ಯಾವುದೇ ಆ ಮೈನಸ್ ಚಿಹ್ನೆ ಬಂದಿದೆ ಏಕೆಂದರೆ ಇಲ್ಲಿ ವ್ಯಾಖ್ಯಾನವು ನಾನು ಎರಡೂ ಬದಿಗಳಲ್ಲಿ ಸಂಯೋಜಿಸಿದಾಗ ಇಲ್ಲಿಯೇ ಮೈನಸ್ ಚಿಹ್ನೆಯನ್ನು ಹೊಂದಿದೆ ಈ ಮೈನಸ್ ಚಿಹ್ನೆ ಕೇವಲ ರೂಢಿಯಾಗಿ ನಾನು ಕಾಣುತ್ತೇನೆ ವಿದ್ಯಾರ್ಥಿ ವಾಸ್ತವವಾಗಿ ನೀವು ಪ್ಲಸ್ ತೆಗೆದುಕೊಂಡಿದ್ದೀರಿ ಆರಂಭದಲ್ಲಿ ನಿಮಗೆ ತಿಳಿದಿದೆ ಏಕೆಂದರೆ ಇಲ್ಲಿ ವಿದ್ಯಾರ್ಥಿ ನೀವು ತೆಗೆದುಕೊಂಡ ಸಮಸ್ಯೆ ಕೊನೆಗೊಳ್ಳುತ್ತದೆ ಹೌದು ಹೌದು ಇದು ಕೇವಲ ಅಭ್ಯಾಸದ ವಿಷಯವಾಗಿದೆ ಅದರಲ್ಲಿ ದೊಡ್ಡ ರಹಸ್ಯವಿಲ್ಲ ಸಮೀಕರಣ 2 ರಿಂದ ನಿಮ್ಮ ವ್ಯಾಖ್ಯಾನವನ್ನು ಸರಿಪಡಿಸಿದ ನಂತರ ನೀವು ಆರಿಸಿದ ನಂತರ ಎಲ್ಲಾ ಮೈನಸ್ ಚಿಹ್ನೆಗಳು ತಮ್ಮನ್ನು ತಾವೇ ನೋಡಿಕೊಳ್ಳುತ್ತವೆ ಆದ್ದರಿಂದ ನನ್ನ ಪ್ರಾಥಮಿಕವಾಗಿ ಈ ಉದಾಹರಣೆಯಲ್ಲಿ ನಾನು ಮೈನಸ್ ಚಿಹ್ನೆಯನ್ನು ಇಟ್ಟುಕೊಂಡಿದ್ದೇನೆ ಏಕೆಂದರೆ ಓದುವುದಕ್ಕಾಗಿ ಇರುವ ಉಲ್ಲೇಖದ ವಸ್ತುವು ಚೆವ್ ಪುಸ್ತಕದಲ್ಲಿರುವ Chew's book ಮೈನಸ್ ಚಿಹ್ನೆಯನ್ನು ಸಹ ಊಹಿಸುತ್ತದೆ ಆದ್ದರಿಂದ ನೀವು ಆ ಟಿಪ್ಪಣಿಗಳನ್ನು ಓದಲು ಹಿಂತಿರುಗಿದಾಗ ನೀವು ಪ್ರತಿ ಸ್ಥಳಕ್ಕೂ ಮೈನಸ್ ಚಿಹ್ನೆ ಹಾಕುವ ಮೂಲಕ ಇಳಿಯಬಾರದು ಆದರೆ ಇದು ಕೇವಲ ಅಭ್ಯಾಸದ ವಿಷಯ ಎಂದು ತಿಳಿಯಿರಿ ವಿದ್ಯಾರ್ಥಿ ಸರ್ ಅಲ್ಲಿ ಗ್ರೀನ್ನಲ್ಲಿ ಜಿ ಸಿಗುತ್ತದೆ ಹೌದು ಅದು ಸಂಪೂರ್ಣವಾಗಿ ಬೇರೇನೂ ಅಲ್ಲ ಆದ್ದರಿಂದ ಇದು ಪರಿಹಾರವಾಗಿದೆ ಈಗ ನಾವು ಇದನ್ನು ಪರಿಹರಿಸುವ ಮೊದಲು ಈ ಸಮಸ್ಯೆಯನ್ನು ಪರಿಹರಿಸಲು ಹೆಚ್ಚು ಅರ್ಥಗರ್ಭಿತ ನಿರ್ದೇಶಾಂಕ ವ್ಯವಸ್ಥೆಗಳು ಯಾವುವು ಎಂದು ನೀವು ಭಾವಿಸುತ್ತೀರಿ ವಿದ್ಯಾರ್ಥಿ ಧ್ರುವ ಧ್ರುವವು ಸಮನ್ವಯಗೊಳಿಸುತ್ತದೆ ಆದ್ದರಿಂದ ಧ್ರುವೀಯ ನಿರ್ದೇಶಾಂಕಗಳಲ್ಲಿ ನನ್ನ ಪ್ರಕಾರ ನಿಮ್ಮ ಆಪರೇಟರ್ ಯಾರಿಗೆ ಸರಿಯಾಗಿ ನೆನಪಾಗುತ್ತದೆ ಇಲ್ಲ ಹೌದು ಸಾಮಾನ್ಯವಾಗಿ ಯಾರೂ ಅದನ್ನು ನೆನಪಿಸಿಕೊಳ್ಳುವುದಿಲ್ಲ ಆದ್ದರಿಂದ ನಾವು ಅದನ್ನು ಬರೆಯುತ್ತೇವೆ ಆದ್ದರಿಂದ ಅದು ಧ್ರುವೀಯ ನಿರ್ದೇಶಾಂಕಗಳಲ್ಲಿ ಇದು ಆಪರೇಟರ್ ಆಗಿದೆ ಹೌದು ನೀವು ವಿಕಿಪೀಡಿಯ ಲೇಖನವನ್ನು ಏನೇ ನೋಡುತ್ತೀರೋ ಅದನ್ನು ಪ್ರತಿ ಬಾರಿಯೂ ಬರೆಯಿರಿ ಎಂದು ನೆನಪಿಡಿ ಆದರೆ ಇದು ಇನ್ನೂ ಸಂಕೀರ್ಣವಾಗಿ ಕಾಣುತ್ತದೆ ಆದ್ದರಿಂದ ನಾವು ಮಾಡಬಹುದಾದ ಮತ್ತೊಂದು ಸರಳಗೊಳಿಸುವ ಊಹೆ ಏನು ಆದ್ದರಿಂದ ಈ ಸಮೀಕರಣವನ್ನು ಸ್ವಲ್ಪ ದೈಹಿಕವಾಗಿ ವ್ಯಾಖ್ಯಾನಿಸಲು ಪ್ರಯತ್ನಿಸೋಣ ನನಗೆ ಎಡಗೈ ಇದೆ ಅದು ಕೆಲವು ಆಪರೇಟರ್ ಮತ್ತು ಬಲಗೈ ಯಾವ ಹಂತದಲ್ಲಿ ಪ್ರಚೋದನೆಯಾಗಿದೆ ಮತ್ತು ನಾನು ಆ ಪ್ರಚೋದನೆಯನ್ನು ಇರಿಸಿದಾಗ ಪ್ರತಿಕ್ರಿಯೆ ಏನು ಎಂದು ಕಂಡುಹಿಡಿಯಲು ನಾನು ಬಯಸುತ್ತೇನೆ ನನ್ನ ಜೀವನವನ್ನು ಸ್ವಲ್ಪ ಸುಲಭಗೊಳಿಸುವುದು ಹೇಗೆ ಆರ್ ಮತ್ತು ಥೀಟಾಗೆ ಸಂಬಂಧಿಸಿದಂತೆ ಈ ಎರಡು ಉತ್ಪನ್ನಗಳಲ್ಲಿ ಸರಿಯಾದ ಥೀಟಾ ಬಗ್ಗೆ ನಾನು ಕಾಳಜಿ ವಹಿಸಲು ಬಯಸುವುದಿಲ್ಲ ನೀವು ಹೇಗಾದರೂ ಥೀಟಾ ಅವಲಂಬನೆಯನ್ನು ತೆಗೆದುಹಾಕಲು ಸಾಧ್ಯವಾದರೆ ಅದು ನನ್ನ ಲೆಕ್ಕಾಚಾರವನ್ನು ಸುಲಭಗೊಳಿಸುತ್ತದೆ ಮತ್ತು ಅದನ್ನು ಮಾಡಲು ಯಾವ ಮಾರ್ಗವಿದೆ ನೀವು ಪ್ರಚೋದನೆಯಲ್ಲಿ ನಿಂತಿದ್ದರೆ ಅದರ ಬಗ್ಗೆ ಕೋನೀಯ ಸಮ್ಮಿತಿಯನ್ನು ನೀವು ಕಂಡುಕೊಳ್ಳುತ್ತೀರಾ ಪ್ರಚೋದನೆಯು ಒಂದು ಹಂತದಲ್ಲಿ ಮತ್ತು ನೀವು ಅಲ್ಲಿ ನಿಂತಿದ್ದರೆ ನಿಮ್ಮ ಸುತ್ತಲಿನ ಎಲ್ಲವೂ ಥೀಟಾ ಬಲಕ್ಕೆ ಸಂಬಂಧಿಸಿದಂತೆ ಒಂದೇ ರೀತಿ ಕಾಣುತ್ತದೆ ಆದರೆ ನಿಮ್ಮ ನಮ್ಮ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಇದೀಗ ಇದು ನಮ್ಮ ಪ್ರಚೋದನೆ ಎಂದು ಹೇಳಲು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಮತ್ತು ಇದು ಕೆಲವು ಆರ್ ಸಾಮಾನ್ಯ ಅಂಶವಾಗಿದೆ ಆದ್ದರಿಂದ ಈ ವೀಕ್ಷಕನಿಗೆ ಸಂಬಂಧಿಸಿದಂತೆ ಯಾರು ಆರ್ನಲ್ಲಿ ನಿಂತಿದ್ದಾರೆ ಸರಿ ಇಲ್ಲಿ ನಿಂತಿರುವವನು ವೀಕ್ಷಕ ಪ್ರಚೋದನೆಯು ಇಲ್ಲಿ ಮುಗಿದಿದೆ ಆದ್ದರಿಂದ ವೀಕ್ಷಕರಿಗೆ ಯಾವುದೇ ಕೋನೀಯ ಸಮ್ಮಿತಿ ಇದೆಯೇ ಇಲ್ಲವೇ ಇಲ್ಲ ಯಾವಾಗ ಕೋನೀಯ ಸಮ್ಮಿತಿ ಇರುತ್ತದೆ ವಿದ್ಯಾರ್ಥಿ ಆರ್ ಗೆ ಸಮಾನ ನಾನು ಅನ್ನು ಮೂಲಕ್ಕೆ ಸರಿಸಿದರೆ ಹಾಗಾಗಿ ನಾನು ಭಾವಿಸುತ್ತೇನೆ ಈ ಸಣ್ಣ ರೂಪಾಂತರವನ್ನು ಇಲ್ಲಿ ಮಾಡಿ ನಾನು ಇಲ್ಲಿಗೆ ಸರಿಸುತ್ತೇನೆ ಮತ್ತು ಈ ವ್ಯಕ್ತಿ ಇಲ್ಲಿಯೇ ಉಳಿದಿದ್ದಾನೆ ಈಗ ಈ ವೀಕ್ಷಕ ಥೀಟಾಗೆ ಸಂಬಂಧಿಸಿದಂತೆ ಎಲ್ಲಿದ್ದರೂ ನಾನು r ನ ಒಂದೇ ಮೌಲ್ಯವನ್ನು ಇಟ್ಟುಕೊಂಡರೆ ಮತ್ತು ಈ ವೀಕ್ಷಕನು ಈ ರೀತಿ ನಡೆದಾಡಿದರೆ ಥೀಟಾಕ್ಕೆ ಸಂಬಂಧಿಸಿದಂತೆ ಯಾವುದೇ ದೃಷ್ಟಿಕೋನವಿಲ್ಲ ಆದರೆ ಸಮಸ್ಯೆಯ ಭೌತಶಾಸ್ತ್ರ ಬದಲಾಗಿದೆ ನನ್ನ ನಿರ್ದೇಶಾಂಕ ವ್ಯವಸ್ಥೆಯ ನನ್ನ ಸ್ಥಳವನ್ನು ನಾನು ಆರಿಸಿಕೊಂಡಿಲ್ಲ ನನ್ನ ನಿರ್ದೇಶಾಂಕ ವ್ಯವಸ್ಥೆಯ ಮೂಲವು ಸ್ವಲ್ಪ ಜಾಣತನದಿಂದ ಆರಿಸಲ್ಪಟ್ಟಿದೆ ಒಮ್ಮೆ ನಾನು ಈ ಸಮಸ್ಯೆಗೆ ಪರಿಹಾರವನ್ನು ಪಡೆದರೆ ನಾನು ಮಾಡಬೇಕಾಗಿರುವುದು ಮೂಲದ ಬದಲಾವಣೆಯ ಬದಲಾವಣೆಯನ್ನು ಮಾಡುವುದು ಮತ್ತು ನನ್ನ ಸಾಮಾನ್ಯ ಪರಿಹಾರವನ್ನು ನಾನು ಪಡೆಯುತ್ತೇನೆ ಆದ್ದರಿಂದ ನಾವು ಯಾವುದೇ ಸಾಮಾನ್ಯತೆಯ ನಷ್ಟವಿಲ್ಲದೆ ಆದ್ದರಿಂದ ಸಾಮಾನ್ಯತೆಯ ನಷ್ಟವಿಲ್ಲದೆ ನಾವು ಮೂಲದಿಂದ ದೂರವಿರುವ ಎಲ್ಲಾ ಅಂಶಗಳನ್ನು ಪ್ರಾರಂಭಿಸಬಹುದು ಮತ್ತು ಪರಿಗಣಿಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಕೋನೀಯ ಸಮ್ಮಿತಿಯನ್ನು ಹೊಂದಿದ್ದೇವೆ ಅಂದರೆ ಕೋನೀಯ ಸಮ್ಮಿತಿಯ ಭೌತಿಕ ಮಹತ್ವ ಏನೆಂದರೆ ನಾನು ಪಡೆಯುವ ಯಾವುದೇ ಕಾರ್ಯ ಅಥವಾ ಉತ್ಪಾದನೆಯು ಯಾವುದೇ ಥೀಟಾ ಅವಲಂಬನೆಯನ್ನು ಹೊಂದಿರುವುದಿಲ್ಲ ಆದ್ದರಿಂದ ಯಾವುದೇ ಥೀಟಾ ಅವಲಂಬನೆ ಇಲ್ಲ ಮತ್ತು ನನಗೆ ತುಂಬಾ ಒಳ್ಳೆಯದು ಏಕೆಂದರೆ ಈ ವ್ಯಕ್ತಿ ಈ ಲ್ಯಾಪ್ಲಾಸಿಯನ್ನಲ್ಲಿ ಮೂರನೇ ಪದವನ್ನು 0 ಗೆ ಹೊಂದಿಸಬಹುದು ಇದು ಅಂದಾಜು ಅಲ್ಲ ಅದು ನಿಖರವಾಗಿದೆ ಆದ್ದರಿಂದ ನಾವು ಎಲ್ಲವನ್ನೂ ಒಟ್ಟಿಗೆ ಸೇರಿಸೋಣ ಆಗ ನಮಗೆ ಏನು ಇದೆ ನಮ್ಮ ಸಮೀಕರಣವಾಗುತ್ತದೆ ಈಗ ನಾನು ಬರೆಯುತ್ತೇನೆ ನಾನು ಯಾಕೆ ಬರೆಯುತ್ತಿದ್ದೇನೆ ನಾನು ಹೇಳಿದ್ದೇನೆ ಆದ್ದರಿಂದ ಪ್ರತಿ ಬಾರಿಯೂ ಅದನ್ನು ಬರೆಯಲು ನಿಮಗೆ ಕಿರಿಕಿರಿ ಉಂಟಾಗುತ್ತದೆ ಆದ್ದರಿಂದ ಕೇವಲ ಮತ್ತೆ ನಾನು ಎಂದು ಬರೆಯುವುದಿಲ್ಲ ಮತ್ತು ಇಲ್ಲಿ ಇದು ಇದೆ ಎಂದು ಅರ್ಥವಾಗುತ್ತದೆ ವಿದ್ಯಾರ್ಥಿ ಸರ್ ನಾವು ಸರಿಯಾಗಿ ಹೊಂದಿರುವ ನಿರ್ದೇಶಾಂಕಗಳು ಇದು 2 ಡಿ ಧ್ರುವೀಯ ನಿರ್ದೇಶಾಂಕಗಳು ನೀವು 3D ಸಿಲಿಂಡರಾಕಾರದ 3D ಗೋಳಾಕಾರದ ನಿರ್ದೇಶಾಂಕಗಳ ಬಗ್ಗೆ ಯೋಚಿಸುತ್ತಿದ್ದೀರಿ ಅಲ್ಲಿ ಒಂದು ಆದರೆ ಇದು ಕೇವಲ 2 ಡಿ ಸಮಸ್ಯೆ ಆದ್ದರಿಂದ ಯಾವುದೇ ಫೈ ಇಲ್ಲ ಆದ್ದರಿಂದ ಇದು ಇಲ್ಲಿ 2 ಡಿ ಧ್ರುವೀಯ ನಿರ್ದೇಶಾಂಕಗಳನ್ನು ಕಡಿಮೆ ಬರೆಯುತ್ತದೆ ಆದರೆ ನಾವು 3D ಉದಾಹರಣೆಗೆ ಹೋದಾಗ ನಾವು ಸಮ್ಮಿತಿಯನ್ನು ಬಳಸುವುದಕ್ಕಾಗಿ ಗೋಳಾಕಾರದ ಧ್ರುವೀಯ ನಿರ್ದೇಶಾಂಕಗಳನ್ನು ತೆಗೆದುಕೊಳ್ಳುತ್ತೇವೆ ಚೆನ್ನಾಗಿಯೇ ಇದೆ ಆದ್ದರಿಂದ ಇದು ಹೇಗೆ ಕಾಣುತ್ತದೆ ಇದು ಎರಡನೇ ಕ್ರಮದ ಭೇದಾತ್ಮಕ ಸಮೀಕರಣದಂತೆ ಕಾಣುತ್ತದೆ ಛೇದದ ಬಲಭಾಗದಲ್ಲಿ 1 ಭಾಗಿಸು r ಇದೆ ಆದ್ದರಿಂದ ನಾವು ಇದನ್ನು ಏನು ಮಾಡಬಹುದೆಂದು ನೋಡೋಣ ವಾಸ್ತವವಾಗಿ ನಾನು ಹೇಳುತ್ತಿದ್ದೇನೆ ಎಂದು ನಾನು ಮರೆತಿದ್ದೇನೆ ಆದ್ದರಿಂದ ಬಲಗೈ ನಿಜವಾಗಿ ಏನಾಗಿರಬೇಕು ವಿದ್ಯಾರ್ಥಿ ಸೊನ್ನೆ ಸೊನ್ನೆ ಸರಿ ಹಾಗಾಗಿ ಇದನ್ನು ಇಲ್ಲಿ ಬರೆಯಬಾರದು ಸೊನ್ನೆ ಎಂದು ಬರೆಯಿರಿ ನಾವು 1 ಡಿ ಉದಾಹರಣೆಯಲ್ಲಿ ಉತ್ತಮವಾಗಿ ಮಾಡಿದಂತೆ ನಾವು ಅ೦ಶದ ಏಕತ್ವದೊಂದಿಗೆ ಕೊನೆಯ ಹಂತದಲ್ಲಿ ಒಪ್ಪಂದ ಮಾಡುತ್ತೇವೆ ಆದ್ದರಿಂದ ಈಗ ನಾವು ಪರಿಹರಿಸಲು ಬಯಸುವ ಎರಡನೇ ಕ್ರಮದ ಏಕರೂಪದ ಭೇದಾತ್ಮಕ ಸಮೀಕರಣವಾಗಿದೆ ಅದನ್ನು ಸ್ವಲ್ಪ ಹೆಚ್ಚು ಪರಿಚಿತ ರೂಪಕ್ಕೆ ತರಲು ಪ್ರಯತ್ನಿಸೋಣ ಆದ್ದರಿಂದ ನಾನು ಈ ಸಮೀಕರಣವನ್ನು ತೆಗೆದುಕೊಳ್ಳಲು ಹೋಗುತ್ತೇನೆ ಮತ್ತು ಎಲ್ಲೆಡೆಯಿಂದ ಗುಣಿಸಿ ನಾನು ಛೇದವನ್ನು ಹೊಂದಲು ಇಷ್ಟಪಡುವುದಿಲ್ಲ ಆದ್ದರಿಂದ ನಾನು ಬಲದಿಂದ ಗುಣಿಸುತ್ತೇನೆ ಆದ್ದರಿಂದ ನಾನು ಪಡೆಯಲಿದ್ದೇನೆ ಹಾಗಾಗಿ ನಾನು ಆರ್ ವರ್ಗದಿಂದ ಗುಣಿಸಿದಾಗ ಈಗ ನಿಮ್ಮ ಗಣಿತ ಕೋರ್ಸ್ಗಳಲ್ಲಿ ಯಾವುದಾದರೂ ವಿಶೇಷ ಕಾರ್ಯಗಳ ಬಗ್ಗೆ ಕೋರ್ಸ್ ಮಾಡಿದ ನಿಮ್ಮಲ್ಲಿರುವವರು ಬೆಸೆಲ್ ಭೇದಾತ್ಮಕ ಸಮೀಕರಣ ಎಂದು ಕರೆಯಲ್ಪಡುವದನ್ನು ನೆನಪಿಸಿಕೊಳ್ಳಬಹುದು ಈ ಬೆಸೆಲ್ ಡಿಫರೆನ್ಷಿಯಲ್ ಸಮೀಕರಣವನ್ನು ಯಾರೂ ನಿಜವಾಗಿ ನೆನಪಿಸಿಕೊಳ್ಳುವುದಿಲ್ಲ ಆದರೆ ಹೌದು ನೀವು ಅದನ್ನು ನೋಡಿದರೆ ಇದು ಏನು ಹೀಗೇ ಕಾಣುತ್ತದೆ ಅಲ್ಲಿ ಆಲ್ಫಾ ಸ್ಥಿರವಾಗಿರುತ್ತದೆ ಆದ್ದರಿಂದ ಈ ಸಮೀಕರಣ ಮತ್ತು ನಮ್ಮ ಸಮೀಕರಣದ ನಡುವೆ ಯಾವುದೇ ಹೋಲಿಕೆಯನ್ನು ನೀವು ನೋಡುತ್ತೀರಾ ಇದು ಬಹುತೇಕ ಒಂದೇ ರೀತಿ ಕಾಣುತ್ತದೆ ನಾನು ಎರಡನೇ ಉತ್ಪನ್ನವನ್ನು ವರ್ಗದಿಂದ ಗುಣಿಸಿದಾಗ ಮೊದಲ ಉತ್ಪನ್ನವನ್ನು ರೇಖೀಯ ಪದದಿಂದ ಗುಣಿಸಿದಾಗ ಮತ್ತು ಅಥವಾ ಒಂದು ಪದವನ್ನು ಸರಿಯಾಗಿ ಸ್ವಲ್ಪ ದೂರ ಮಾಡಲಾಗಿದೆ ಮತ್ತು ಅದು ವಿದ್ಯಾರ್ಥಿ ಕೆ ಕೆ ಸರಿ ಆದ್ದರಿಂದ ನಾವು ಆ ಕೆ ಅನ್ನು ನಾವು ಎದುರಿಸಬೇಕಾಗುತ್ತದೆ ನಾವು ಅದನ್ನು ಪಡೆಯುತ್ತೇವೆ ಆದರೆ ನಾವು ಇಲ್ಲಿ ಉನ್ನತ ಮಟ್ಟದ ಪರಿಕಲ್ಪನಾ ಕಲ್ಪನೆಯನ್ನು ನೋಡೋಣ ಇದು ಎರಡನೇ ಕ್ರಮದ ಭೇದಾತ್ಮಕ ಸಮೀಕರಣವು ಎರಡು ಸ್ವತಂತ್ರ ಪರಿಹಾರಗಳನ್ನು ಹೊಂದಿದೆ ಮತ್ತು ಆ ಪರಿಹಾರಗಳಿಗೆ ಬೆಸೆಲ್ ಬಲಕ್ಕೆ ಹೆಸರಿಡಲಾಗಿದೆ ಆದ್ದರಿಂದ ಈ ಎರಡು ಪರಿಹಾರಗಳು ಎರಡು ಸ್ವತಂತ್ರ ಪರಿಹಾರಗಳು ಇದು ಮತ್ತು ಆದ್ದರಿಂದ ಇವುಗಳನ್ನು ಮೊದಲ ರೀತಿಯ ಮತ್ತು ಎರಡನೆಯ ರೀತಿಯ ಬೆಸೆಲ್ ಕಾರ್ಯಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ವ್ಯಕ್ತಿ ಮೊದಲ ರೀತಿಯ ಮತ್ತು ಈ ವ್ಯಕ್ತಿ ಇಲ್ಲಿ ಎರಡನೇ ರೀತಿಯವನು ಆದ್ದರಿಂದ ಇದು ನಾನು ಏನನ್ನೂ ಪಡೆಯದ ಮಾಹಿತಿಯಾಗಿದೆ ನಮ್ಮ ಗ್ರೀನ್ನ ಕಾರ್ಯ ಸಂಬಂಧವು ಮೊದಲೇ ಅಸ್ತಿತ್ವದಲ್ಲಿರುವ ಭೇದಾತ್ಮಕ ಸಮೀಕರಣಕ್ಕೆ ಹೋಲುತ್ತದೆ ಎಂದು ನಾವು ತುಂಬಾ ಅದೃಷ್ಟಶಾಲಿಯಾಗಿದ್ದೇವೆ ಆದ್ದರಿಂದ ಎಲ್ಲಾ ಕಠಿಣ ಪರಿಶ್ರಮಗಳನ್ನು ನಮಗಾಗಿ ಬೆಸೆಲ್ ಎಂಬ ಮಹನೀಯರು ಮಾಡಿದ್ದಾರೆ ನಾವು ಅವರ ಪರಿಹಾರವನ್ನು ಎಚ್ಚರಿಕೆಯಿಂದ ಅಳವಡಿಸಿಕೊಳ್ಳಬೇಕು ಆದ್ದರಿಂದ ಬೆಸೆಲ್ನ ಕಾರ್ಯಗಳನ್ನು ಎರಡು ರೀತಿಯ ಜನಪ್ರಿಯ ರೀತಿಯಲ್ಲಿ ಬರೆಯಲಾಗಿದೆ ಮೊದಲನೆಯದು ಈ ರೀತಿ ಜೆ ಮತ್ತು ವೈ ಎರಡನೆಯದು ಜೆ ಮತ್ತು ವೈ ಗಳ ರೇಖೀಯ ಸಂಯೋಜನೆಗಳು ಅವುಗಳು ಪರಿಹಾರಗಳಾಗಿರುತ್ತವೆ ಜೆ ಮತ್ತು ವೈ ಗಳ ರೇಖೀಯ ಸಂಯೋಜನೆಗಳು ಸಹ ಪರಿಹಾರಗಳಾಗಿರುತ್ತವೆ ಆದ್ದರಿಂದ ಅದು ಎರಡನೇ ವಿಧವಾಗಿದೆ ಆದ್ದರಿಂದ ಉದಾಹರಣೆಗೆ ನಾನು ತೆಗೆದುಕೊಂಡರೆ ನಾನು ಈ ವ್ಯಕ್ತಿಯನ್ನು ಪಡೆಯುತ್ತೇನೆ ಅದು ವ್ಯಾಖ್ಯಾನವಾಗಿದೆ ಆದ್ದರಿಂದ ಈ ವ್ಯಕ್ತಿಯನ್ನು ಏನು ಕರೆಯಲಾಗುತ್ತದೆ ಇದನ್ನು ಹ್ಯಾಂಕೆಲ್ ಕಾರ್ಯ ಎಂದು ಕರೆಯಲಾಗುತ್ತದೆ ಮತ್ತೆ ಮೊದಲ ರೀತಿಯ ಮತ್ತು ಎರಡನೆಯ ರೀತಿಯ ಈ ವ್ಯಕ್ತಿಯನ್ನು ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಮೂಲ ಪರಿಹಾರಗಳ ರೇಖೀಯ ಸಂಯೋಜನೆಗಳು ಇನ್ನೂ ಭೇದಾತ್ಮಕ ಸಮೀಕರಣದ ಹಕ್ಕುಗಳಾಗಿವೆ ಆದ್ದರಿಂದ ನೀವು ಈ ಭೇದಾತ್ಮಕ ಸಮೀಕರಣಕ್ಕೆ ಪರಿಹಾರವಾಗಿರುವ ಬೆಸೆಲ್ ಕಾರ್ಯಗಳನ್ನು ಅಥವಾ ಹೆಂಕೆಲ್ ಅವರ ಕಾರ್ಯಗಳನ್ನು ಹೊಂದಬಹುದು ನಾನು ನನಗಿಂತ ಸ್ವಲ್ಪ ಮುಂದೆ ಹೋಗುತ್ತಿದ್ದೇನೆ ಆದರೆ ಯಾವ ಪರಿಹಾರವನ್ನು ತೆಗೆದುಕೊಳ್ಳಬೇಕೆಂದು ನಿಮಗೆ ಹೇಗೆ ತಿಳಿಯುತ್ತದೆ ನೀವು ಭೇದಾತ್ಮಕ ಸಮೀಕರಣವನ್ನು ಹೊಂದಿದ್ದೀರಿ ನಮ್ಮ ಉದ್ದೇಶ ಎಂದು ನೆನಪಿಟ್ಟುಕೊಳ್ಳಲು ನೀವು ಬಯಸುತ್ತೀರಿ ಏಕೆಂದರೆ ನಾನು ಕಂಡುಕೊಂಡ ನಂತರ ನಾನು ಎಫ್ ನೊಂದಿಗೆ ಸುತ್ತುತ್ತೇನೆ ಮತ್ತು ನನ್ನ ಅನ್ನು ಪಡೆಯಬಹುದು ವಿದ್ಯಾರ್ಥಿ ನೀವು ಎಂದು ಬರೆಯಬಹುದು ಆದ್ದರಿಂದ ನಾನು ಎಂದು ಬರೆಯಬಹುದು ನಾನು ಅನ್ನು ಸಹ ಬರೆಯಬಹುದು ಎರಡೂ ಕೆಲಸ ಮಾಡುತ್ತದೆ ವಿದ್ಯಾರ್ಥಿ ಹೌದು ನಾನು ಯಾವುದನ್ನು ಆರಿಸಬೇಕು ಅದು ನಿಜವಾಗಲಿದೆ ಎಂದು ನನಗೆ ತಿಳಿದಾಗ ಅದು ಒಂದು ವಿಷಯವಾಗಬಹುದು ವಿದ್ಯುತ್ಕಾಂತೀಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಾವು ಕೇಳಿದ ಎರಡು ವಿಷಯಗಳು ಯಾವುವು ಮ್ಯಾಕ್ಸ್ವೆಲ್ನ Maxwell's ಸಮೀಕರಣಗಳು ಎರಡನೆಯ ವಿಷಯ ವಿದ್ಯಾರ್ಥಿ ಗಡಿ ಸ್ಥಿತಿ ಗಡಿ ಪರಿಸ್ಥಿತಿಗಳು ಇಲ್ಲಿಯವರೆಗೆ ನಾವು ಗಡಿ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಲಿಲ್ಲ ಆದ್ದರಿಂದ ಗಡಿ ಪರಿಸ್ಥಿತಿಗಳು ವಾಸ್ತವವಾಗಿ ಹೆಚ್ಚು ಅನುಕೂಲಕರ ರೂಪವನ್ನು ಆಯ್ಕೆ ಮಾಡಲು ನಮಗೆ ಸಹಾಯ ಮಾಡುತ್ತದೆ ನೀವು ಪ್ರಾತಿನಿಧ್ಯವನ್ನು ಆಯ್ಕೆ ಮಾಡಬಹುದು ಆದರೆ ಒಂದು ರೂಪವು ಇನ್ನೊಂದಕ್ಕಿಂತ ಹೆಚ್ಚು ಅನುಕೂಲಕರವಾಗಿರಬಹುದು ನಾವು 1 ಡಿ ಯಲ್ಲಿ ಗ್ರೀನ್ ಕಾರ್ಯವನ್ನು ನೋಡಿದ್ದೇವೆ ಈಗ ಮುಚ್ಚಿದ ರೂಪ ಪರಿಹಾರ ಅಥವಾ ಸರಣಿ ಪರಿಹಾರ ನಾನು ಒಂದು ಅಥವಾ ಇನ್ನೊಂದನ್ನು ಆಯ್ಕೆ ಮಾಡುವ ಸಮಸ್ಯೆಯನ್ನು ಅವಲಂಬಿಸಿ ಆದ್ದರಿಂದ ಇದೀಗ ಆ ಆಯ್ಕೆಯನ್ನು ಬಿಡುತ್ತದೆ ಆದ್ದರಿಂದ ಇಲ್ಲಿ ನಮ್ಮ ಭೇದಾತ್ಮಕ ಸಮೀಕರಣವನ್ನು ನೋಡುವಾಗ ಇದು ಇನ್ನೂ ನಿಖರವಾಗಿ ಬೆಸೆಲ್ನ ಭೇದಾತ್ಮಕ ಸಮೀಕರಣದ ರೂಪದಲ್ಲಿಲ್ಲ ಏಕೆಂದರೆ ಇದರ ಅಂಶವನ್ನು ಸೂಚಿಸಲಾಗಿದೆ ವಿದ್ಯಾರ್ಥಿ ಕೆ ಸರಿ ಆದ್ದರಿಂದ ಮೊದಲು ನಮ್ಮ ಸಮಸ್ಯೆಯಲ್ಲಿ ಮೌಲ್ಯ ಏನು ವಿದ್ಯಾರ್ಥಿ 0 0 ಅಲ್ಫಾವು ಶೂನ್ಯವಾಗಿರುತ್ತದೆ ಯಾವುದೇ ಸ್ಥಿರ r ಪದ ಬಲ ಇಲ್ಲ ಆದ್ದರಿಂದ ಈ ಸಮೀಕರಣವನ್ನು ಪರಿವರ್ತಿಸಲು ನಾನು ಏನು ನಮ್ಮ ಸಮೀಕರಣ 1 ಅನ್ನು ಸಮೀಕರಣ 2 ಆಗಿ ಹೇಗೆ ಪರಿವರ್ತಿಸುವುದು ವಿದ್ಯಾರ್ಥಿ ಅನ್ನು ಹೊಸ ವೇರಿಯೇಬಲ್ ಆಗಿ ಇರಿಸಿ ಅನ್ನು ಹೊಸ ವೇರಿಯಬಲ್ ಬಲವಾಗಿ ಇರಿಸಿ ಹಾಗಾಗಿ ನಾನು ಅನ್ನು ಹಾಕಿದ್ದೇನೆ ಎಂದು ಭಾವಿಸೋಣ ಅದು x ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು ಅನ್ನು ತೆಗೆದುಕೊಂಡರೆ ಅದು ಬಗ್ಗೆ ನಾನು ಚಿಂತೆ ಮಾಡಲು ಬಯಸುತ್ತೇನೆ ಯಾವುದೇ ಕಾರ್ಯ ನಾನು ಅದನ್ನು ಚೈನ್ ರೂಲ್ ಮೂಲಕ ರೈಟ್ ಎಂದು ಬರೆಯಬಹುದು ಮತ್ತು ಇದು ಏನಾಗುತ್ತದೆ ವಿದ್ಯಾರ್ಥಿ ಕೆ ಸರಿ ಆದ್ದರಿಂದ ಅದು ಕೆ ಸರಿಯಾಗುತ್ತದೆ ಆದ್ದರಿಂದ ಇದು ಆಗುತ್ತದೆ ಇದು ವಿಲಕ್ಷಣವಾಗಿ ಕಾಣುತ್ತದೆ ಆದ್ದರಿಂದ ಆ ಪರ್ಯಾಯದೊಂದಿಗೆ ಈ ಸಮೀಕರಣವು ಏನಾಗುತ್ತದೆ ಆದ್ದರಿಂದ r ಅನ್ನು x ಭಾಗಿಸು ಎಂದು ಬದಲಿಸಲಾಗುತ್ತದೆ ವಿದ್ಯಾರ್ಥಿ ಕೆ ಕೆ ಸರಿ ಹಾಗಾಗಿ ಎರಡನೇ ಪದ ಆಗುತ್ತದೆ ವಿದ್ಯಾರ್ಥಿ ಅದು ಕೆ ಅಥವಾ ಆಗುತ್ತದೆಯೇ ಸರಿ ಏಕೆಂದರೆ ನಾನು ಈ ಸರಪಳಿ ನಿಯಮವನ್ನು ಅನ್ವಯಿಸಿದಾಗ ಎರಡನೇ ಉತ್ಪನ್ನ ಮತ್ತೊಮ್ಮೆ ಅದು ಆಗುತ್ತದೆ ಆದ್ದರಿಂದ ಇದು ಆಗುತ್ತದೆ ಅದನ್ನು ಬರೆಯೋಣ ಅಂದರೆ ಅದನ್ನು r ಎಂದು ಬರೆಯೋಣ ನಾನು ಅದನ್ನು ಎಂದು ಬರೆಯಬಹುದು ಆದ್ದರಿಂದ ಅದೇ ನೀವು ಬಯಸಿದರೆ ನಾನು ಅದನ್ನು ಎಂದು ಬರೆಯುತ್ತೇನೆ ಮುಂದಿನ ಪದ ಆಗುತ್ತದೆ ಅದು ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಅನುಕೂಲಕರವಾಗಿ ನಮಗೆ ಎಲ್ಲಾ ಕೆಎಸ್ಗಳು ರದ್ದಾಗುತ್ತವೆ ಮತ್ತು ನಾನು ನಿಖರವಾಗಿ ಪಡೆಯುತ್ತೇನೆ ಬೆಸೆಲ್ನ Bessel's ಭೇದಾತ್ಮಕ ಸಮೀಕರಣವು ಈ ಕೆಳಗಿನಂತಿರುತ್ತದೆ ಆದ್ದರಿಂದ ಸಾಮಾನ್ಯ ರೂಪವನ್ನು ಬರೆಯಬಹುದು ಇದು ನಿಖರವಾಗಿ ಬೆಸೆಲ್ನ Bessel's ಭೇದಾತ್ಮಕ ಸಮೀಕರಣ ಎಂದು ನನಗೆ ತಿಳಿದಿದೆ ಆದ್ದರಿಂದ ಪರಿಹಾರವೆಂದರೆ ನಾನು ಬರೆಯಬಹುದು ಅನ್ನು ಸಮನಾಗಿರುತ್ತದೆ ಆದ್ದರಿಂದ ನಾವು ಹ್ಯಾಂಕೆಲ್ ರೂಪವನ್ನು ಊಹಿಸೋಣ ನಾನು ಬೆಸೆಲ್ ರೂಪವನ್ನು ಊಹಿಸಬಹುದಿತ್ತು ಆದರೆ ನಾನು ಹ್ಯಾಂಕೆಲ್ ರೂಪವನ್ನು ಊಹಿಸಬಹುದು ಆದ್ದರಿಂದ ಸರಿ ಇದು ಭೇದಾತ್ಮಕ ಸಮೀಕರಣದೊಳಗಿನ ವಸ್ತುವಾಗಿದೆ ಆದ್ದರಿಂದ ಇದರ ಪರಿಹಾರವೆಂದರೆ ಎರಡು ಪರಿಹಾರಗಳ ರೇಖೀಯ ಸಂಯೋಜನೆಯಾಗಿದೆ ಆದರೆ ಆಕ್ಸ್ ನಮ್ಮ ಮಧ್ಯಂತರ ವೇರಿಯಬಲ್ ಎಂದು ನೆನಪಿಡಿ ನಾನು ಆಕ್ಸ್ ನಲ್ಲಿ ನಿಜವಾಗಿಯೂ ಆಸಕ್ತಿ ಹೊಂದಿಲ್ಲ ಆದ್ದರಿಂದ ಬದಲು ಮಾಡಬೇಕು ಮತ್ತು r ನ ಪರಿಭಾಷೆಯಲ್ಲಿ ಪರಿಹಾರವನ್ನು ಪಡೆಯಬೇಕು ಇದರಿಂದ ಅದು ಎಡಗೈ ಆಗುತ್ತದೆ ವಿದ್ಯಾರ್ಥಿ ಆರ್ H ಆಗುವ ಸಮಯಕ್ಕೆ r ಸಮಾನವಾಗಿರುತ್ತದೆ ವಿದ್ಯಾರ್ಥಿ ಕೆ ಅರ್ ಆದ್ದರಿಂದ ಈ ಎರಡು ಕಾರ್ಯಗಳನ್ನು ನಾನು ಅರ್ಥೈಸುತ್ತೇನೆ ಎಂದರೆ ಗ್ರೀನ್ನ ಕಾರ್ಯವನ್ನು ಹೇಗೆ ಬರೆಯಬಹುದು ಆದ್ದರಿಂದ ಹೆಚ್ಚಿನ ಪ್ರಯತ್ನವಿಲ್ಲದೆ ಬೆಸೆಲ್ ಅವರಿಂದ ಪ್ರಯತ್ನವನ್ನು ಮಾಡಲಾಗಿದೆಯೆಂದು ತೋರುತ್ತದೆ ನಾವು r ಅನ್ನು ಪಡೆದುಕೊಂಡಿದ್ದೇವೆ ಗ್ರೀನ್ ಕಾರ್ಯಕ್ಕಾಗಿ ಬೆಸೆಲ್ಗಾಗಿ Bessel's ನಾವು ಕೆಲವು ರೂಪಗಳನ್ನು ಪಡೆದುಕೊಂಡಿದ್ದೇವೆ ಕೇವಲ ಒಂದು ಸಣ್ಣ ಮಾಹಿತಿ ಈ ಕಾರ್ಯಗಳು ಮತ್ತು ಹೇಗೆ ಕಾಣುತ್ತವೆ ಮತ್ತು ಏಕೆಂದರೆ H1 ಮತ್ತು H2 ಅನ್ನು ತಯಾರಿಸಲಾಗುತ್ತದೆ ಆದ್ದರಿಂದ ನಾನು ಅದನ್ನು ಇಲ್ಲಿ ನಕ್ಷೆ ಮಾಡಿದರೆ ಇದನ್ನು x ಎಂದು ನಕ್ಷೆ ಮಾಡೋಣ ಆದ್ದರಿಂದ ಈ ರೀತಿ ಕಾಣುತ್ತದೆ ಆದ್ದರಿಂದ ಇದು ನನ್ನ ಮತ್ತು ಮತ್ತೊಂದೆಡೆ ನನ್ನ ವಾಸ್ತವವಾಗಿ ಮೂಲದಲ್ಲಿ ಏಕತ್ವವನ್ನು ಹೊಂದಿದೆ ಮತ್ತು ದೊಡ್ಡ ಆರ್ ಗೆ ಎರಡೂ ಕ್ಷೀಣಿಸುತ್ತದೆ ಆದ್ದರಿಂದ ನಾವು ಭೌತಿಕತೆಯನ್ನು ಹೊಂದಿರಬೇಕು ಅಂದರೆ ಈ ಕಾರ್ಯವು ಸರಿಯಾಗಿ ಕಾಣುತ್ತದೆ ಎಂಬುದರ ಗಣಿತದ ಅಂತಃಪ್ರಜ್ಞೆ ಹಾಗಾದರೆ ಈ ಗ್ರೀನ್ನ ಕಾರ್ಯ ಜಿ ಯೊಂದಿಗೆ ಗಣಿತದ ತೊಂದರೆ ಯಾವ ಹಂತದಲ್ಲಿ ಸಂಭವಿಸುತ್ತದೆ ಆರ್ ಶೂನ್ಯಗೆ ಸಮನಾಗಿರುತ್ತದೆ ಏಕೆಂದರೆ ಅದು Y ಸ್ಫೋಟಿಸುವ ಸ್ಥಳವಾಗಿದೆ ಆದ್ದರಿಂದ ಇದು 1ಡಿ ಉದಾಹರಣೆಯಿಂದ ನಿಮ್ಮ ಗ್ರೀನ್ನ ಕಾರ್ಯಕ್ಕಿಂತ ಭಿನ್ನವಾಗಿದೆ ಅದು ಸ್ಫೋಟಿಸಲಿಲ್ಲ ಈ ವ್ಯಕ್ತಿಗಳು ಸ್ಫೋಟಿಸುತ್ತಿದ್ದಾರೆ ಆದ್ದರಿಂದ ನಾನು ಕೆಲಸ ಮಾಡುವುದು ಇದರೊಂದಿಗೆ ವ್ಯವಹರಿಸುವುದು ಸ್ವಲ್ಪ ಆಸಕ್ತಿದಾಯಕವಾಗಿದೆ